ವಿಭಾಗಗಳು ಮತ್ತು ವಿಭಾಗೀಯ ವೀಕ್ಷಣೆಗಳು ಮುಂದುವರಿದ ಭಾಗ ಎಲ್ಲರಿಗೂ ನಮಸ್ಕಾರ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತು ನಮ್ಮ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಸ್ವಾಗತ ನಾವು ಉಪನ್ಯಾಸ ಸಂಖ್ಯೆ 47ರಲ್ಲಿದ್ದೇವೆ ವಿಭಾಗಗಳು ಮತ್ತು ವಿಭಾಗೀಯ ವೀಕ್ಷಣೆಗಳ ಬಗ್ಗೆ ಕಲಿಯುತ್ತೇವೆ ಕೊನೆಯ ತರಗತಿಯಲ್ಲಿ ನಾವು ಪೂರ್ಣ ವಿಭಾಗ ಅರ್ಧ ವಿಭಾಗ ಮತ್ತು ಆಫ್ಸೆಟ್ ವಿಭಾಗವನ್ನು ಮತ್ತು ಸುತ್ತುತ್ತಿರುವ ವಿಭಾಗಗಳನ್ನು ಒಳಗೊಂಡಿದೆ ಇಂದಿನ ತರಗತಿಯಲ್ಲಿ ಪಕ್ಕೆಲುಬು ಮತ್ತು ವೆಬ್ ವಿಭಾಗಗಳನ್ನು ಹೇಗೆ ಪ್ರತಿನಿಧಿಸಬೇಕು ಎಂಬುದರ ಕುರಿತು ನಾವು ಕಲಿಯುತ್ತೇವೆ ಜೋಡಿಸಲಾದ ವಿಭಾಗಗಳಿದ್ದರೆ ಸಣ್ಣ ವಸ್ತು ಇದ್ದರೆ ಮುರಿದ ವಿಭಾಗಗಳಿಂದ ತೆಗೆದುಹಾಕಲಾಗುತ್ತದೆ ಮತ್ತು ಹೇಗೆ ಈ ವಿಭಾಗೀಯ ವೀಕ್ಷಣೆಯಲ್ಲಿ ವಿಶಿಷ್ಟವಾದ ಯಂತ್ರ ಅಂಶಗಳನ್ನು ಪ್ರತಿನಿಧಿಸಬಹುದು ಆದ್ದರಿಂದ ಮೊದಲನೆಯದಾಗಿ ನಾವು ಪಕ್ಕೆಲುಬು ಮತ್ತು ವೆಬ್ ವಿಭಾಗಗಳನ್ನು ನೋಡೋಣ ಸಾಮಾನ್ಯವಾಗಿ ಈ ಪಕ್ಕೆಲುಬುಗಳು ವೆಬ್ ಫ್ಲೇಂಜ್ಗಳು ಈ ರೀತಿಯ ವಿಭಾಗಗಳು ಬೆಂಬಲಿಸುವ ನಿರ್ಣಾಯಕ ವಸ್ತುಗಳು ಉದಾಹರಣೆಗೆ ನೀವು ರೈಲ್ವೆ ಟ್ರ್ಯಾಕ್ ಹೊಂದಿದ್ದರೆ ಕಣ್ಣಿನ ವಿಭಾಗಗಳಂತಹ ಒಂದು ವಿಶೇಷ ವಿಭಾಗವನ್ನು ಹೊಂದಿರುವ ಟ್ರ್ಯಾಕ್ ಇದೆ ಈ ರೀತಿಯ ವಿಭಾಗಗಳು ಸಾಮಾನ್ಯವಾಗಿ ಲೋಡ್ಗಳನ್ನು ಬೆಂಬಲಿಸುತ್ತವೆ ಆದ್ದರಿಂದ ಪಕ್ಕೆಲುಬುಗಳ ಜಾಲಗಳು ಹೆಚ್ಚುವರಿ ಯಂತ್ರ ಅಂಶಗಳು ನಾವು ಅದನ್ನು ಲೋಡ್ಗಳನ್ನು ಬೆಂಬಲಿಸಲು ಬಳಸುತ್ತೇವೆ ನಾವು ಕ್ಯಾಂಟಿಲಿವರ್ ರೀತಿಯ ಅಂಶಗಳನ್ನು ಮಾಡಲು ಬಯಸುತ್ತೇವೆ ಎಂದು ಭಾವಿಸೋಣ ಸಾಮಾನ್ಯವಾಗಿ ನಾವು ಪ್ರತಿನಿಧಿಸಲು ಬಯಸುವ ಮಧ್ಯದ ರೀತಿಯ ಕಡಿಮೆ ಈ ಪಕ್ಕೆಲುಬುಗಳು ಮತ್ತು ಜಾಲಗಳು ಸಾಕಷ್ಟು ಸಹಾಯಕವಾದ ಯಂತ್ರ ಅಂಶಗಳಾಗಿವೆ ಆದ್ದರಿಂದ ಅಂತಹ ಒಂದು ರೀತಿಯ ಯಂತ್ರ ಅಂಶವನ್ನು ನೋಡೋಣ ಆದ್ದರಿಂದ ನಾವು ಇಲ್ಲಿ ಮೂರು ಆಯಾಮದ ವಸ್ತುವನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಮೂಲತಃ ಒಂದು ಭಾಗದಂತೆಯೇ ಇದೆ ಮತ್ತು ಆ ಭಾಗವನ್ನು ಬೇಸ್ನಿಂದ ಬೆಂಬಲಿಸಲಾಗುತ್ತದೆ ಮತ್ತು ಇದು ಒಂದು ರೀತಿಯ ಫ್ಲೇಂಜ್ ರೀತಿಯಿಂದ ಸಂಪರ್ಕ ಹೊಂದಿದೆ ಇದು ಒಂದು ಭಾಗದಂತೆ ಕಾಣುತ್ತದೆ ಮತ್ತು ಈ ಭಾಗದ ವಿಭಾಗೀಯ ನೋಟವನ್ನು ನಾವು ಹೇಗೆ ಕಾಣುತ್ತದೆ ಎಂದು ನೋಡಲು ಬಯಸುತ್ತೇವೆ ಆದ್ದರಿಂದ ನಾವು ಎರಡು ವಿಭಾಗಗಳನ್ನು ಪರಿಗಣಿಸಲು ಬಯಸುತ್ತೇವೆ ಒಂದು ವಿಭಾಗ A A ಮತ್ತು ಇತರ ವಿಭಾಗ B B ಈ ಬಾಣದ ದಿಕ್ಕಿನಲ್ಲಿ ನಾವು ಆ ಭಾಗವನ್ನು ಉಳಿಸಿಕೊಳ್ಳಲು ಬಯಸುತ್ತೇವೆ ಆದ್ದರಿಂದ A A ಮೊದಲ ವಿಭಾಗವನ್ನು ನೋಡೋಣ ಆದ್ದರಿಂದ ನಾವು ಆ ಕಟ್ ವಿಭಾಗವನ್ನು ಹೊಂದಿರುವಾಗ ಈ ಭಾಗವನ್ನು ಉಳಿಸಿಕೊಳ್ಳಲು ಬಯಸುತ್ತೇವೆ ಇತರ ಭಾಗವನ್ನು ತೆಗೆದುಹಾಕಲು ಬಯಸುತ್ತೇವೆ ಆದ್ದರಿಂದ ಅಲ್ಲಿ ಹ್ಯಾಚ್ ರೇಖೆಗಳು ಇರಬೇಕು ನಾವು ಅಲ್ಲಿ ಯಾವುದೇ ವಸ್ತುಗಳನ್ನು ತೆಗೆದುಹಾಕಲಿಲ್ಲ ಆದ್ದರಿಂದ ಇದು ಖಾಲಿ ಭಾಗದಂತೆ ಕಾಣುತ್ತದೆ ಮತ್ತೆ ನಾವು ಇತರ ಭಾಗವನ್ನು ತೆಗೆದುಹಾಕಿದ್ದೇವೆ ಆದ್ದರಿಂದ ನಾವು ಅಲ್ಲಿ ಈ ಹ್ಯಾಚ್ ಸಾಲುಗಳನ್ನು ಹೊಂದಿದ್ದೇವೆ ಈಗ ಈ ಭಾಗವು ಆ ವೃತ್ತಾಕಾರದಿಂದ ಚಾಚಿಕೊಂಡಿರುವ ಭಾಗವಾಗಿದೆ ಆದ್ದರಿಂದ ನೀವು ಆ ವೃತ್ತಾಕಾರವನ್ನು ನೋಡುತ್ತಿದ್ದರೆ ಇದು ಹೆಚ್ಚು ಬೆಂಬಲಿತವಾದ ತೆಳುವಾದ ಅಂಶದಂತೆ ಕಾಣುತ್ತದೆ ಆದ್ದರಿಂದ ನಾವು ಆ ಭಾಗವನ್ನು ತೆಗೆದುಹಾಕುವಾಗ ತೆಳುವಾದ ಅಂಶಗಳನ್ನು ನಾವು ಎಂದಿಗೂ ಹ್ಯಾಚ್ ರೇಖೆಗಳಿಂದ ತೋರಿಸುವುದಿಲ್ಲ ವಸ್ತುವಿನ ಗಾತ್ರಕ್ಕೆ ಹೋಲಿಸಿದರೆ ಪ್ಲೇಟ್ಗಳುಫ್ಲೇಂಜ್ಗಳು ಮತ್ತು ಯಾವುದೇ ತೆಳುವಾದ ಭಾಗವನ್ನು ನಾವು ಅದನ್ನು ಯಾವುದೇ ಹ್ಯಾಚ್ ರೇಖೆಗಳಿಂದ ತೋರಿಸುವುದಿಲ್ಲ ಇದು ಮೊದಲ ಸಮಾವೇಶ ಈ ಹ್ಯಾಚ್ ವಸ್ತುವಿನಿಂದ ನಾವು ಅದನ್ನು ಪ್ರತಿನಿಧಿಸುವ ದಟ್ಟ ಅಂಶಗಳು ಮಾತ್ರ ಆದ್ದರಿಂದ ನಾವು ಅದನ್ನು ತೆಗೆದುಹಾಕಿದಾಗ ಹಿಂಬದಿಯಲ್ಲಿ ನಾವು ಅದನ್ನು ತೆಗೆದುಹಾಕಲು ಹೊರಟಿದ್ದೇವೆ ಅಂತೆಯೇ ವಸ್ತುವಿನ ಬೇಸ್ ತುಂಬಾ ದಟ್ಟವಾಗಿರುತ್ತದೆ ಆದ್ದರಿಂದ ನಾವು ಹ್ಯಾಚ್ ರೇಖೆಗಳಿಂದಲೂ ಪ್ರತಿನಿಧಿಸುತ್ತೇವೆ ಈಗ ವಿಭಾಗ B B ಪ್ರಾತಿನಿಧ್ಯವನ್ನು ನೋಡೋಣ ಆದ್ದರಿಂದ ಇದನ್ನು ಉಳಿಸಿಕೊಂಡು ಈ ಮೇಲಿನ ಭಾಗವನ್ನು ತೆಗೆದುಹಾಕುತ್ತೇವೆ ನಾವು ಈ B ಮೂಲಕ ಹಾದುಹೋಗುವಾಗ ಈ ಕಂಪ್ಯೂಟರ್ ಸಮತಲಕ್ಕೆ ಸಾಮಾನ್ಯವಾಗಿದೆ ಆದ್ದರಿಂದ ಮೇಲಿನ ನೋಟದಿಂದ ಅದು ಹೇಗೆ ಕಾಣುತ್ತದೆ ಎಂಬುದನ್ನು ನಾವು ದೃಶ್ಯೀಕರಿಸಬಹುದು ಏಕೆಂದರೆ ಅದು ಮೊನಚಾದದ್ದು ಆದ್ದರಿಂದ ನಾವು ಆ ಭಾಗವನ್ನು ಈ ಭಾಗದವರೆಗೆ ತೆಗೆದುಹಾಕಿದ್ದೇವೆ ಹಾಗಾಗಿ ಕೆಳಭಾಗವು ಗೋಚರಿಸುತ್ತದೆ ನಾವು ತೆಗೆದ ಮೊನಚು ಮಧ್ಯ ಮಾತ್ರ ಆದ್ದರಿಂದ ಅಂತಿಮವಾಗಿ ವಿಭಾಗವು ಹಾಗೆ ಕಾಣುತ್ತದೆ ನಾವು ಅಂತಹ ವಿಷಯಗಳನ್ನು ತೋರಿಸುತ್ತಿದ್ದೇವೆ ಇವುಗಳನ್ನು ನಾವು ಪಕ್ಕೆಲುಬು ಮತ್ತು ವೆಬ್ ವಿಭಾಗೀಯ ಪ್ರಾತಿನಿಧ್ಯಗಳೆಂದು ಕರೆಯುತ್ತೇವೆ ಆದ್ದರಿಂದ ಎರಡೂ ದೃಷ್ಟಿಕೋನಗಳನ್ನು ಆಧರಿಸಿ ಈ ವಸ್ತುವಿನ ಮೂರು ಆಯಾಮವು ಪ್ರತಿನಿಧಿಸುವುದು ಹೇಗೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳುವ ಸ್ಥಿತಿಯಲ್ಲಿರುತ್ತೇವೆ ಈಗ ನಾವು ಇನ್ನೊಂದು ಪಕ್ಕೆಲುಬು ಮತ್ತು ವೆಬ್ ವಿಭಾಗವನ್ನು ನೋಡೋಣ ಉದಾಹರಣೆಗೆ ಇದು ನಾವು ಪ್ರತಿನಿಧಿಸಲು ಬಯಸುವ ವಸ್ತು ಈ ಭಾಗವು ತುಂಬಾ ತೆಳುವಾಗಿದೆ ಇದು ಈ ಸಿಲಿಂಡರ್ಗೆ ಹೆಚ್ಚು ಪೋಷಕ ಅಂಶದಂತೆ ಮತ್ತು ನಾವು ಯಾವುದೇ ಕಟ್ ವಿಭಾಗೀಯ ಪ್ರಾತಿನಿಧ್ಯವನ್ನು ತೆಗೆದುಕೊಳ್ಳುತ್ತಿರುವಾಗ ನಾವು ಆ ವಸ್ತುವಿನ ಸಂಪೂರ್ಣ ವಿಭಾಗೀಯ ದೃಷ್ಟಿಕೋನವನ್ನು ಹೊಂದಿದ್ದರೂ ಸಹ ಈ ತೆಳುವಾದ ಭಾಗವನ್ನು ಹ್ಯಾಚ್ ಮಾಡಬಾರದು ಇದು ತುಂಬಾ ತೆಳುವಾದ ಭಾಗವನ್ನು ಪ್ರತಿನಿಧಿಸುತ್ತದೆ ಆದರೆ ಆ ವಲಯಭಾಗ ಮತ್ತು ಈ ಭಾಗದೊಳಗೆ ಹ್ಯಾಚ್ ರೇಖೆಗಳಿಂದ ವಸ್ತುಗಳನ್ನು ತೋರಿಸಬೇಕಾಗಿದೆ ಅದೇ ರೀತಿ ನಾವು ಪ್ರತಿನಿಧಿಸುವಾಗ ಈ ವಸ್ತುವನ್ನು ಪ್ರಾತಿನಿಧ್ಯವಾಗಿ ತೋರಿಸಬೇಕಾಗುತ್ತದೆ ಆದ್ದರಿಂದ ನಾವು ಆ ದೃಷ್ಟಿಕೋನವನ್ನು ನೋಡೋಣ ಆದ್ದರಿಂದ ಈ ಭಾಗವನ್ನು ಹ್ಯಾಚ್ ಮಾಡಬೇಕು ಆದ್ದರಿಂದ ವಸ್ತುವು ಅಲ್ಲಿಗೆ ಹೋಗುತ್ತದೆ ಏಕೆಂದರೆ ಕೆಳಭಾಗದಲ್ಲಿ ಭೌತಿಕವಾಗಿ ನಾವು ಇಲ್ಲಿ ತೋರಿಸಿರುವ ಹ್ಯಾಚ್ ಭಾಗವು ಆ ಕೆಳಗಿನ ಭಾಗವಾಗಿರುತ್ತದೆ ಫ್ಲೇಂಜ್ ಭಾಗ ಕತ್ತರಿಸುತ್ತಿದ್ದರೂ ಪ್ರಮಾಣಿತ ಸಮಾವೇಶವೆಂದರೆ ನಾವು ಅದನ್ನು ಯಾವುದೇ ಹ್ಯಾಚ್ ರೇಖೆಗಳಿಂದ ಪ್ರತಿನಿಧಿಸುವುದಿಲ್ಲ ಅದು ನಮಗೆ ಆ ಮುಕ್ತ ಜಾಗವನ್ನು ಹೊಂದಲು ಕಾರಣವಾಗಿದೆ ಅಂತೆಯೇ ನಾವು ಅದನ್ನು ತೋರಿಸುವ ಈ ಮುಕ್ತ ಸ್ಥಳ ಉಳಿದ ಭಾಗಗಳನ್ನು ಹ್ಯಾಚ್ ಮಾಡಲಾಗುತ್ತದೆ ಮತ್ತು ನಾವು ಅಲ್ಲಿ ಆದ್ದರಿಂದ ಯಾವುದೇ ವಸ್ತುಗಳನ್ನು ತೆಗೆದುಹಾಕಲಾಗಿಲ್ಲ ನಾವು ಅಂತಹ ರೀತಿಯ ಪ್ರಾತಿನಿಧ್ಯವನ್ನು ತೋರಿಸಿದರೆ ನಾವು ಪಕ್ಕೆಲುಬು ಮತ್ತು ವೆಬ್ ವಿಭಾಗ ಎಂದು ಕರೆಯುತ್ತೇವೆ ಆದ್ದರಿಂದ ಮೇಲಿನ ವಿಷಯವನ್ನು ನೋಡಿ ನಮ್ಮ ವಿಭಾಗವು ಈ ಸಮತಲದ ಮೂಲಕ ಹಾದುಹೋಗುತ್ತದೆ ಈಗ ನಾವು ಜೋಡಿಸಲಾದ ವಿಭಾಗ ಎಂಬ ಹೊಸ ವಿಷಯವನ್ನು ನೋಡೋಣ ಆದ್ದರಿಂದ ಉದಾಹರಣೆಗೆ ನಮ್ಮಲ್ಲಿ ಈ ಯಂತ್ರದ ಅಂಶವಿದೆ ನೀವು ಇದನ್ನು ಮೋಟರ್ನ ಮೇಲಿನ ಕವರ್ ಎಂದು ಭಾವಿಸಬಹುದು ಆದ್ದರಿಂದ ವಿಶಿಷ್ಟ ವಿದ್ಯುತ್ ಮೋಟರ್ಗಳು ಶಾಫ್ಟ್ ಮತ್ತು ರೋಟರ್ ಇರುತ್ತದೆ ನೀವು ಮುಂದೆ ಹೋಗಿ ಅದನ್ನು ಸೇರಿಸಿ ಮತ್ತು ಅದರಲ್ಲಿ ಅದನ್ನು ಬೋಲ್ಟ್ ಮಾಡಿ ಬಿಗಿಗೊಳಿಸಿ ನಾವು ಇಲ್ಲಿ ನೋಡಲು ಪ್ರಯತ್ನಿಸುತ್ತಿರುವಂತಹ ಯಂತ್ರದ ಅಂಶವನ್ನು ಹೊಂದಿರುವ ಪ್ಲೇಟ್ ಇರುತ್ತದೆ ಈಗ ಆ ಯಂತ್ರ ಅಂಶದ ಆಂತರಿಕ ಭಾಗವನ್ನು ನೋಡಲು ನಾವು ಬಯಸುತ್ತೇವೆ ಆದ್ದರಿಂದ ಇದನ್ನು ತೆಗೆದುಹಾಕಿ ಮತ್ತು ಅದನ್ನು ಉಳಿಸಿಕೊಳ್ಳುತ್ತೇವೆ ಈ ಜೋಡಣೆ ವಿಭಾಗವು ಈ ತೆಗೆದುಹಾಕುವಿಕೆ ಮತ್ತು ಪ್ರಾತಿನಿಧ್ಯವನ್ನು ನಾವು ಎರಡು ವಿಧಾನಗಳಿಂದ ಪ್ರತಿನಿಧಿಸಬಹುದು ಎಂದು ಹೇಳುತ್ತದೆ ಪ್ರೊಜೆಕ್ಷನಲ್ ದೃಷ್ಟಿಯಲ್ಲಿ ಅದು ಹೇಗೆ ಕಾಣುತ್ತದೆ ಇನ್ನೊಂದು ರೀತಿಯಲ್ಲಿ ಈ ವಸ್ತುವನ್ನು ಅದು ಹೇಗೆ ಪ್ರತಿನಿಧಿಸುತ್ತದೆ ಇಂತಹ ವಿಭಾಗಗಳನ್ನು ನಾವು ಜೋಡಿಸಿದ ವಿಭಾಗಗಳೆಂದು ಕರೆಯುತ್ತೇವೆ ಆದ್ದರಿಂದ ಉದಾಹರಣೆಗೆ ಕಟ್ ಸಕ್ಷನ್ ವಿಷಯದ ನಂತರ ನಾವು ಈ ಸಂಪೂರ್ಣ ಸುತ್ತುತ್ತಿಲ್ಲದಿದ್ದರೆ ಅದು ಹೇಗೆ ಕಾಣುತ್ತದೆ ಈ ಸಾಲುಗಳನ್ನು ನೇರವಾಗಿ ತೋರಿಸಲಾಗುತ್ತಿದೆ ಆದರೆ ನಾವು ಅದನ್ನು ಸುತ್ತುತ್ತಿದ್ದರೆ ಅದು ಹೇಗೆ ಕಾಣುತ್ತದೆ ಆದ್ದರಿಂದ ನಾವು ಈ ಭಾಗವನ್ನು ಅಲ್ಲಿ ತಿರುಗಿಸಿದಾಗ ನಾವು ಅದನ್ನು ಅಲ್ಲಿಗೆ ತರಬೇಕು ಅಂತೆಯೇ ಪ್ರತಿ ಬಿಂದುವನ್ನು ನಾವು ತಿರುಗಿಸಬೇಕು ಮತ್ತು ಪ್ರತಿನಿಧಿಸಬೇಕು ಕ್ರಾಂತಿಯ ಸಂಪ್ರದಾಯಗಳನ್ನು ಬಳಸಿಕೊಂಡು ನಾವು ಜೋಡಿಸಲಾದ ವಿಭಾಗ ಎಂದು ಕರೆಯುತ್ತೇವೆ ಆದ್ದರಿಂದ ಅದು ನಡೆಯುತ್ತಿದ್ದರೆ ಇವುಗಳು ನಾವು ಕತ್ತರಿಸಲು ಹೊರಟಿರುವ ಭಾಗಗಳಾಗಿವೆ ಮತ್ತು ಅದೇ ರೀತಿ ನಾವು ಈ ಭಾಗವನ್ನು ಕತ್ತರಿಸಲಿದ್ದೇವೆ ವಸ್ತುಗಳನ್ನು ತೆಗೆದುಹಾಕಲಾಗುವುದು ಆದ್ದರಿಂದ ಅವು ನಿರಂತರ ರೇಖೆಗಳಾಗುತ್ತವೆ ವಿಭಾಗೀಯ ನೋಟ ಆದ್ದರಿಂದ ನಾವು ಈ ಭಾಗವನ್ನು ಮತ್ತು ಆ ಭಾಗವನ್ನು ತೆಗೆದುಹಾಕಿರುವ ಯಾವುದೇ ವಸ್ತುವನ್ನು ನಾವು ತೋರಿಸಲು ಬಯಸುತ್ತೇವೆ ಆದ್ದರಿಂದ ಈ ಭಾಗ ಮತ್ತು ಆ ಭಾಗವನ್ನು ನಾವು ನೋಡುತ್ತೇವೆ ಅಂತಹ ಪ್ರಾತಿನಿಧ್ಯವನ್ನು ನಾವು ಜೋಡಿಸಿದ ವಿಭಾಗ ವೀಕ್ಷಣೆಗಳು ಎಂದು ಕರೆಯುತ್ತೇವೆ ಈಗ ಮುರಿದ ವಿಭಾಗಗಳನ್ನು ನೋಡೋಣ ಕೆಲವು ವಸ್ತುವನ್ನು ಪ್ರತಿನಿಧಿಸಲು ಸಂಪೂರ್ಣ ಸ್ಲೈಸ್ ಮಾಡಲು ನಾವು ಬಯಸುವುದಿಲ್ಲ ಉದಾಹರಣೆಗೆ ಇಲ್ಲಿ ನಾವು ಅಂತಹ ರೀತಿಯ ಯಂತ್ರ ಅಂಶವನ್ನು ಹೊಂದಿದ್ದೇವೆ ಇದು ಸಮ್ಮಿತೀಯವಾಗಿದೆ ಮತ್ತು ಆ ಸಂಪೂರ್ಣ ವಸ್ತುವಿನ ಪ್ರತಿಯೊಂದು ವಿವರವನ್ನು ಪ್ರತಿನಿಧಿಸಲು ನಾವು ಬಯಸುವುದಿಲ್ಲ ಆದ್ದರಿಂದ ನಾವು ತೋರಿಸಲು ಬಯಸುವ ಆ ವಸ್ತುವಿನ ಒಂದು ಭಾಗ ಮಾತ್ರ ಕೆಳಗಿನ ಭಾಗದಲ್ಲಿ ಯಾವುದೇ ಕಟ್ ವಿಭಾಗೀಯ ನೋಟವನ್ನು ತೋರಿಸಲು ನಾವು ಆಸಕ್ತಿ ಹೊಂದಿಲ್ಲ ನಿರ್ದಿಷ್ಟ ಭಾಗವನ್ನು ಮಾತ್ರ ನಾವು ಮುರಿದ ವಿಭಾಗಗಳೆಂದು ಕರೆಯುತ್ತೇವೆ ಆದ್ದರಿಂದ ಇಲ್ಲಿ ನಾವು ಪ್ರತಿನಿಧಿಸುತ್ತಿರುವ ಭಾಗ ಈ ಭಾಗವನ್ನು ಆ ಭಾಗವನ್ನು ತೆಗೆದುಹಾಕಲು ಮತ್ತು ಉಳಿಸಿಕೊಳ್ಳಲು ಬಯಸುತ್ತೇವೆ ಆದ್ದರಿಂದ ಇಲ್ಲಿ ನಾವು ಉನ್ನತ ನೋಟ ಆಬ್ಜೆಕ್ಟ್ ಸಮ್ಮಿತಿಯನ್ನು ನೋಡುತ್ತಿದ್ದರೆ ಮತ್ತು ನಾವು ಒಂದು ಬದಿಯಲ್ಲಿ ಮಾತ್ರ ರಂಧ್ರವನ್ನು ಹೊಂದಿದ್ದೇವೆ ಎಲ್ಲೆಡೆ ಅಲ್ಲ ಮತ್ತು ನಾವು ಅಂತಹ ರೀತಿಯ ಕಟ್ ವಿಭಾಗೀಯ ನೋಟವನ್ನು ತೋರಿಸಲು ಬಯಸುತ್ತೇವೆ ಆದ್ದರಿಂದ ಆ ಭಾಗವನ್ನು ತೆಗೆದುಹಾಕಿದ ನಂತರ ಮುಂದಿನ ನೋಟದಲ್ಲಿ ಅದು ಹೇಗೆ ಕಾಣುತ್ತದೆ ಎಂಬುದು ಆ ರಂಧ್ರದ ಸಮೀಪದಲ್ಲಿದೆ ಮತ್ತು ನಾವು ಮತ್ತೆ ಇಲ್ಲಿ ವಸ್ತುಗಳನ್ನು ಹೊಂದಿದ್ದೇವೆ ಮತ್ತು ಮುರಿದ ರೀತಿಯ ಭಾಗದ ಮೂಲಕ ಕತ್ತರಿಸಿದ ವಿಭಾಗವಿದೆ ಆದ್ದರಿಂದ ನಾವು ಅದನ್ನು ಒಂದು ರೀತಿಯ ಅಲೆಅಲೆಯಾದ ರೇಖೆಯಿಂದ ತೋರಿಸುತ್ತೇವೆ ಮತ್ತು ಡ್ಯಾಶ್ ಮಾಡಿದ ರೇಖೆಗಳು ಇನ್ನೂ ಇರುತ್ತವೆ ಏಕೆಂದರೆ ನಾವು ಆ ವಸ್ತುವನ್ನು ತೆಗೆದುಹಾಕಲಿಲ್ಲ ಸಾಮಾನ್ಯವಾಗಿ ವಿಭಾಗೀಯ ವೀಕ್ಷಣೆಗಳಲ್ಲಿ ಈ ಮುರಿದ ವಿಭಾಗಗಳನ್ನು ಹೊರತುಪಡಿಸಿ ನಾವು ತೋರಿಸುವುದಿಲ್ಲ ನಮ್ಮ ವಿಭಾಗಗಳನ್ನು ಮುರಿದುಬಿಟ್ಟರೆ ಅಂತಹ ಗುಪ್ತ ಮಾಹಿತಿಯನ್ನು ಹೊಂದಲು ಇದನ್ನು ಅನುಮತಿಸಲಾಗಿದೆ ಈಗ ತೆಗೆದುಹಾಕಲಾದ ವಿಭಾಗಗಳನ್ನು ನೋಡೋಣ ಉದಾಹರಣೆಗೆ ನಮ್ಮ ಸ್ಕ್ರೂಡ್ರೈವರ್ ಪ್ರಕಾರದಂತೆಯೇ ನಾವು ಅಂತಹ ರೀತಿಯ ಯಂತ್ರ ಅಂಶವನ್ನು ಹೊಂದಿದ್ದೇವೆ ಅಲ್ಲಿ ಇದು ಹ್ಯಾಂಡಲ್ ಭಾಗವಾಗಿದೆ ಮತ್ತು ಕೆಲವು ರೀತಿಯ ಮೊನಚಾದ ಷಡ್ಭುಜೀಯ ಮಾದರಿಯಿದೆ ಮತ್ತೊಮ್ಮೆ ಮತ್ತೊಂದು ಮಾದರಿ ಮತ್ತು ನಾವು ಆ ಟ್ವಿಸ್ಟರ್ ರೀತಿಯ ಭಾಗವನ್ನು ಹೊಂದಿದ್ದೇವೆ ಅಂತಹ ರೀತಿಯ ಯಂತ್ರ ಅಂಶವನ್ನು ನಾವು ಪ್ರತಿನಿಧಿಸಲು ಬಯಸುತ್ತೇವೆ ಅಲ್ಲಿನ ವಿಭಾಗದ ಬಗ್ಗೆ ಮತ್ತು ಇಲ್ಲಿನ ವಿಭಾಗದ ಬಗ್ಗೆ ಏನು ಈಗ ನಾವು ಒಂದೇ ಸಮತಲದಲ್ಲಿ ವಿವಿಧ ವಿಭಾಗಗಳನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಸಿಮೆಟ್ರಿಕ್ ವಸ್ತುವಾಗಿದೆ ಎಂದು ತೋರಿಸಲಾಗುತ್ತಿದೆ ಆದ್ದರಿಂದ ಆಫ್ಸೆಟ್ ವಿಭಾಗದಂತಹದನ್ನು ತೆಗೆದುಕೊಳ್ಳುವುದು ಉದ್ದೇಶವನ್ನು ಪೂರೈಸುವುದಿಲ್ಲ ಆದ್ದರಿಂದ ಅದನ್ನು ಪ್ರತಿನಿಧಿಸುವ ಇನ್ನೊಂದು ಮಾರ್ಗ ಇರಬೇಕು ಆ ರೀತಿಯ ವಿಭಾಗಗಳನ್ನು ನಾವು ತೆಗೆದುಹಾಕಿದ ವಿಭಾಗಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಇಲ್ಲಿ ವಸ್ತು ಅಂಶವು ವಿಭಿನ್ನವಾಗಿದೆ ವಿಭಾಗೀಯ ಪ್ರದೇಶವು ವಿಭಿನ್ನವಾಗಿರುತ್ತದೆ ಈ ಎಲ್ಲಾ ABC ನಾನು ಒಂದೇ ಚಿತ್ರದಲ್ಲಿ ಮಾತ್ರ ಪ್ರತಿನಿಧಿಸಲು ಬಯಸುತ್ತೇನೆ ಅದನ್ನು ಮೂರು ವಿಭಿನ್ನ ಚಿತ್ರಗಳನ್ನು ತೋರಿಸುವ ಬದಲು ನಾವು ಮೂರು ವಿಷಯದ ಮೇಲೆ ಒಂದೇ ಚಿತ್ರದಲ್ಲಿ ಹೊಂದಲು ಬಯಸುತ್ತೇವೆ ಆದ್ದರಿಂದ ನಾನು ಆ ವಿಭಾಗೀಯ ವೀಕ್ಷಣೆಗಳನ್ನು ಹೊಂದಿದ್ದರೆ ಬಹುಶಃ ಈ ಒಂದು ಭಾಗವು ವೃತ್ತಾಕಾರವಾಗಿರಬಹುದು B ಭಾಗವು ನಿಮ್ಮ ಷಡ್ಭುಜಾಕೃತಿಯಂತೆಯೇ ಇರುತ್ತದೆ ಮತ್ತು ಇಲ್ಲಿ ವಿಭಾಗವು ಸಂಪೂರ್ಣವಾಗಿ ಚದರ ರೀತಿಯದ್ದಾಗಿದೆ ಜೊತೆಗೆ ನಾವು ತೋರಿಸಬೇಕಾದ ದಿಕ್ಕಿನ ಆದ್ಯತೆಯೊಂದಿಗೆ ಆದ್ದರಿಂದ ಅದನ್ನು ಪ್ರತಿನಿಧಿಸಲು ವಿಭಾಗೀಯ ನೋಟವನ್ನು ಪ್ರತಿನಿಧಿಸುವುದು ಸುಲಭವಾದ ಮಾರ್ಗವಾಗಿದೆ ಆದ್ದರಿಂದ ನಾವು ಆ ದಿಕ್ಕಿನಲ್ಲಿ ಸ್ಲೈಸ್ ಹೊಂದಿದ್ದೇವೆ ಅದು ವೃತ್ತದಂತೆ ಕಾಣುತ್ತದೆ ಈಗ ಅದೇ ವಲಯದಲ್ಲಿ ಆ ವಲಯವನ್ನು 90 ಡಿಗ್ರಿಗಳಿಗೆ ತಿರುಗಿಸಿ ಆದ್ದರಿಂದ ತೆಗೆದುಹಾಕಲಾದ ವಿಭಾಗಗಳನ್ನು ನಾವು ಕರೆಯುವ ಅಂತಹ ಪ್ರಾತಿನಿಧ್ಯ ನಾವು ಅಲ್ಲಿ ವೃತ್ತದ ಸ್ಲೈಸ್ ಹೊಂದಿದ್ದೇವೆ ಎಂದು ಅಲ್ಲ ನಾವು ಲಂಬವಾದ 90 ಡಿಗ್ರಿ ಸಮತಲದಲ್ಲಿ ಒಂದು ಸ್ಲೈಸ್ ಹೊಂದಿದ್ದೇವೆ ಮತ್ತು ಅದನ್ನು ನಾವು ಯಂತ್ರದ ಅಂಶದ ಮೇಲೆ ತಿರುಗಿಸಿ ಪ್ರಕ್ಷೇಪಿಸುತ್ತಿದ್ದೇವೆ ಅಂತೆಯೇ ಈ ದೃಷ್ಟಿಯಲ್ಲಿ ನಾವು ಷಡ್ಭುಜಾಕೃತಿಯಂತೆ ಕಾಣುವ ವಿಭಾಗವನ್ನು ಹೊಂದಿದ್ದೇವೆ ಆದರೆ ಅದೇ ಸಮಯದಲ್ಲಿ ನಾವು ಸಂಪೂರ್ಣ ಅಂಶವನ್ನು ಪ್ರತಿನಿಧಿಸಲು ಬಯಸುತ್ತೇವೆ ನಾವು ಕೇವಲ ವಿಭಾಗೀಯ ಪ್ರಾತಿನಿಧ್ಯವನ್ನು ಹೊಂದಲು ಬಯಸುವುದಿಲ್ಲ ಆದರೆ ಸಂಪೂರ್ಣ ಅಂಶವನ್ನು ಸಹ ನಾನು ನೋಡಲು ಬಯಸುತ್ತೇನೆ ನಂತರ ಆ ಸಂದರ್ಭದಲ್ಲಿ ಷಡ್ಭುಜಾಕೃತಿಯ ಆ ವಿಭಾಗೀಯ ನೋಟ ನಾನು ಅದನ್ನು 90 ಡಿಗ್ರಿಗಳಷ್ಟು ತಿರುಗಿಸುತ್ತೇನೆ ನಾನು ಅದನ್ನು ತೋರಿಸುತ್ತೇನೆ ಅಂತೆಯೇ ಇಲ್ಲಿ ನಾವು ವಿಭಾಗೀಯ ನೋಟವನ್ನು ಹೊಂದಿದ್ದೇವೆ ಅದನ್ನು 90 ಡಿಗ್ರಿಗಳಷ್ಟು ಆ ರೀತಿಯಲ್ಲಿ ತಿರುಗಿಸಿ ಮತ್ತು ಅದನ್ನು ಆ ವಸ್ತುವಿನ ಮೇಲೆ ಪ್ರತಿನಿಧಿಸುತ್ತೇನೆ ಆದ್ದರಿಂದ ಈ ತೆಗೆದುಹಾಕಲಾದ ವಿಭಾಗದ ಪ್ರಯೋಜನವೆಂದರೆ ಒಂದು ಬದಿಯಲ್ಲಿ ನಾವು ಸಂಪೂರ್ಣ ಯಂತ್ರದ ಅಂಶವನ್ನು ನೋಡುವ ಸ್ಥಿತಿಯಲ್ಲಿರುತ್ತೇವೆ ಮತ್ತು ಅವುಗಳು ನಾವು ನೋಡಬಹುದಾದ ಆಯಾ ಕಟ್ ವಿಭಾಗೀಯ ವೀಕ್ಷಣೆಗಳು ಆದ್ದರಿಂದ ಈ ಎಲ್ಲಾ ವಿಭಾಗೀಯ ಪ್ರಾತಿನಿಧ್ಯಗಳನ್ನು ಬಳಸುವುದು ನಮ್ಮಲ್ಲಿ ವಿಶಿಷ್ಟ ಯಂತ್ರದ ಅಂಶದ ರೇಖಾಚಿತ್ರವಿದ್ದರೆ ಅದು ಹೇಗೆ ಕಾಣುತ್ತದೆ ನಾವು ನೋಡಲಿರುವ ಒಂದು ಉದಾಹರಣೆ ಆದ್ದರಿಂದ ಇಲ್ಲಿ ನಾವು ಟರ್ಬೊ ಪಂಪ್ ಟರ್ಬೈನ್ ಅನ್ನು ಹೊಂದಿದ್ದೇವೆ ನಾನು ಸಂಪೂರ್ಣ ಟರ್ಬೊ ಪಂಪ್ ಟರ್ಬೈನ್ ಅನ್ನು ಪೂರ್ಣ ವಿಭಾಗೀಯ ಪ್ರಾತಿನಿಧ್ಯವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಇದರಿಂದ ಸಂಕೀರ್ಣ ವಿವರಗಳು ಈ ರೀತಿಯಲ್ಲಿ ಹೊರಬರುತ್ತವೆ ಟರ್ಬೈನ್ ಶಾಫ್ಟ್ನಂತೆಯೇ ಇದೆ ಆದರೆ ಆ ವಸ್ತುವು ಈ ಭಾಗಕ್ಕಿಂತ ಭಿನ್ನವಾಗಿದೆ ಆದ್ದರಿಂದ ಈ ಸಾಲುಗಳು ವಿಭಿನ್ನವಾಗಿವೆ ಎಂದು ನೀವು ನೋಡುತ್ತಿದ್ದರೆ ಯಂತ್ರದ ಅಂಶದ ಆಂತರಿಕ ವಿವರಗಳನ್ನು ನೋಡಬಹುದು ಈ ಭಾಗವು ವಿಭಿನ್ನವಾಗಿದೆ ಈ ಭಾಗವು ಒತ್ತಡದ ನಳಿಕೆಗಳಿಂದ ಭಿನ್ನವಾಗಿರುತ್ತದೆ ಅಂತೆಯೇ ತೈಲ ಉಂಗುರಗಳು ವಿಭಿನ್ನವಾಗಿವೆ ಬಹುಶಃ ಕಾಲಹರಣಗಳು ವಿಭಿನ್ನವಾಗಿವೆ ಸೋರಿಕೆ ಹೇಗೆ ಕಾಣುತ್ತದೆ ಎಂಬುದನ್ನು ತಡೆಯಲು ಯಾವುದೇ ಅದಿರು ಉಂಗುರ ಇದ್ದರೆ ಬೇರಿಂಗ್ ಭಾಗವು ವಿಭಿನ್ನವಾಗಿರುತ್ತದೆ ಯಾವುದೇ ಶಾಫ್ಟ್ ಸೀಲುಗಳಿದ್ದರೆ ಅವು ಹೇಗೆ ಕಾಣುತ್ತವೆ ಈ ಹ್ಯಾಚ್ ರೇಖೆಗಳ ಆಧಾರದ ಮೇಲೆ ವಸ್ತು ಅಂಶಗಳ ಆಧಾರದ ಮೇಲೆ ಆ ಯಂತ್ರ ಅಂಶದ ಈ ಸಂಪೂರ್ಣ ಪೂರ್ಣ ವಿಭಾಗೀಯ ವಿವರಗಳನ್ನು ನಾವು ಪ್ರತಿನಿಧಿಸುತ್ತೇವೆ ಆದ್ದರಿಂದ ಪ್ರತಿಯೊಂದೂ ಅಂತರವನ್ನು ಆಧರಿಸಿದೆ ಈ ರೇಖೆಗಳ ದಪ್ಪ ನಾವು ಎಷ್ಟು ಡಾರ್ಕನ್ ಭಾಗಗಳನ್ನು ಬಳಸುತ್ತೇವೆ ನಾವು ಯಾವ ರೀತಿಯ ಭಾಗಗಳನ್ನು ಬಳಸುತ್ತೇವೆ ಅದರ ಆಧಾರದ ಮೇಲೆ ಅದು ಯಾವ ರೀತಿಯ ವಸ್ತು ಎಂಬುದನ್ನು ಜನರು ಅರ್ಥಮಾಡಿಕೊಳ್ಳುತ್ತಾರೆ ಆದ್ದರಿಂದ ನಾವು ಈ ಡ್ರಾಯಿಂಗ್ ಶೀಟ್ಗಳನ್ನು ಉತ್ಪಾದನಾ ಸಾಲಿಗೆ ಹಂಚಿಕೊಳ್ಳುತ್ತಿರುವಾಗ ಸ್ಥಳೀಯ ಪ್ರತಿನಿಧಿ ಓದುವ ಸ್ಥಿತಿಯಲ್ಲಿರಬೇಕು ಒಬ್ಬರು ಯಾವ ರೀತಿಯ ವಸ್ತುಗಳನ್ನು ಬಳಸಬೇಕು ಆದ್ದರಿಂದ ಅಂತಹ ವಿಭಾಗೀಯ ವೀಕ್ಷಣೆಗಳು ನಮಗೆ ಬೇಕಾಗಿವೆ ಈಗ ಈ ವಸ್ತುವಿನ ವಿಭಾಗೀಯ ವೀಕ್ಷಣೆಗಳನ್ನು ನಾವು ಊಹಿಸಬಹುದೇ ಉದಾಹರಣೆಗೆ ಇದು ಬ್ಲಾಕ್ ನನ್ನಲ್ಲಿರುವ ಬ್ಲಾಕ್ ಮೂಲಕ ಪೂರ್ಣ ವಿಭಾಗೀಯ ನೋಟವನ್ನು ಹೊಂದಲು ನಾನು ಬಯಸುತ್ತೇನೆ ಮತ್ತು ಈ ಭಾಗವನ್ನು ಉಳಿಸಿಕೊಳ್ಳಲು ಮತ್ತು ತೆಗೆದುಹಾಕಲು ನಾನು ಬಯಸುತ್ತೇನೆ ನಾನು ಅದನ್ನು ಮಾಡಿದರೆ ಮುಂಭಾಗದ ನೋಟ ಮತ್ತು ಉನ್ನತ ವೀಕ್ಷಣೆಯಲ್ಲಿ ಅದು ಹೇಗೆ ಕಾಣುತ್ತದೆ ಮೇಲಿನ ದೃಷ್ಟಿಯಲ್ಲಿ ನಾವು ಸಮತಲವನ್ನು ಪ್ರಶಂಸಿಸುವ ಸ್ಥಿತಿಯಲ್ಲಿರುತ್ತೇವೆ ಅದು ನಿಖರವಾಗಿ ಹಾದುಹೋಗುವ ಕತ್ತರಿಸಿದ ಸಮತಲ ಆದ್ದರಿಂದ ಉನ್ನತ ದೃಷ್ಟಿಯಲ್ಲಿ ತೆಗೆದುಹಾಕುವ ಮೊದಲು ಸಮತಲ ಸೇರಿದಂತೆ ಆ ಮಾಹಿತಿಯ ಸಂಪೂರ್ಣ ವಿವರಗಳನ್ನು ನಾವು ತೋರಿಸುತ್ತೇವೆ ದಿಕ್ಕಿನ ಆಧಾರದ ಮೇಲೆ ಆ ಸೈಡ್ ವ್ಯೂ ಅಥವಾ ಫ್ರಂಟ್ ವ್ಯೂನಲ್ಲಿ ಅದು ಹೇಗೆ ಕಾಣುತ್ತದೆ ಎಂಬುದನ್ನು ಹೇಳಬಹುದು ಆದ್ದರಿಂದ ತೆಗೆದುಹಾಕಿದ ನಂತರ ಯಾವುದೇ ಹ್ಯಾಚ್ ವಿವರಗಳನ್ನು ನಾವು ತೋರಿಸುತ್ತೇವೆ ಸಮತಲದ ಮಾಹಿತಿಯೊಂದಿಗೆ ಸಂಪೂರ್ಣ ವಿವರಗಳನ್ನು ನಾವು ಅದನ್ನು ಇತರ ವೀಕ್ಷಣೆಗಳಲ್ಲಿ ತೋರಿಸುತ್ತೇವೆ ಆದ್ದರಿಂದ ನಾವು ಪರಿಹಾರವನ್ನು ನೋಡೋಣ ಆದ್ದರಿಂದ ಇಲ್ಲಿ ನಾವು ಈ ಎಲ್ಲಾ ವಿಭಿನ್ನ ದೃಷ್ಟಿಕೋನಗಳನ್ನು ತೋರಿಸುತ್ತಿದ್ದೇವೆ ಅವುಗಳೆಂದರೆ ಮೇಲಿನ ನೋಟ ವಿಭಾಗೀಯ ಮುಂಭಾಗದ ನೋಟ ಎಡಗೈ ವಿಭಾಗೀಯ ನೋಟ ಆದ್ದರಿಂದ ಅದು ಹೇಗೆ ಕಾಣುತ್ತದೆ ಆದ್ದರಿಂದ ಇದು ಫ್ರಂಟ್ ವ್ಯೂ ನಿರ್ದೇಶನ ಈ ರೀತಿಯಾಗಿ ಟಾಪ್ ವ್ಯೂ ನಿರ್ದೇಶನ ಎಂದು ಹೇಳಬಹುದು ಮೇಲಿನ ದೃಷ್ಟಿಯಲ್ಲಿ ನಾವು ವಸ್ತುವನ್ನು ಪ್ರತಿನಿಧಿಸುತ್ತಿದ್ದರೆ ನಾವು ಸಂಪೂರ್ಣ ವಿವರಗಳನ್ನು ನೋಡಬಹುದು ಅದರ ಮೇಲೆ ನಾವು ಕಟ್ ಪ್ಲೇನ್ ಹೊಂದಿದ್ದೇವೆ ಆದ್ದರಿಂದ ನಾವು ಅದನ್ನು ಡ್ಯಾಶ್ ಮಾಡಿದ ರೇಖೆಗಳ ಮೂಲಕ ತೋರಿಸುತ್ತೇವೆ ಆಯಾಮಗಳನ್ನು ನಾವು ಸ್ಪಷ್ಟವಾಗಿ ತೋರಿಸುತ್ತೇವೆ ಗುಪ್ತ ರೇಖೆಗಳು ಗೋಚರಿಸುತ್ತದೆ ಏಕೆಂದರೆ ಈಗಿನ ಮೇಲ್ಭಾಗದಲ್ಲಿ ನಾವು ವಿಭಾಗವನ್ನು ತೆಗೆದುಹಾಕಲಿಲ್ಲ ಆದರೆ ಈ ವಿಭಾಗದಲ್ಲಿ ಒಮ್ಮೆ ನಾವು ಅದನ್ನು ಕಾರ್ಯಗತಗೊಳಿಸುತ್ತೇವೆ ಮುಂಭಾಗದ ನೋಟ ವಿಭಾಗೀಯ ಮುಂಭಾಗದ ನೋಟ ನಾವು ಯಾವುದೇ ಡ್ಯಾಶ್ ಮಾಡಿದ ರೇಖೆಗಳನ್ನು ಆಂತರಿಕವಾಗಿ ತೋರಿಸಬಾರದು ಈ ಡ್ಯಾಶ್ ಮಾಡಿದ ರೇಖೆಗಳ ನಾವು ಪ್ರತಿನಿಧಿಸುವುದಿಲ್ಲ ಇದು ನಿರಂತರ ರೇಖೆಯಂತೆ ಹೊರಬರುತ್ತದೆ ಮತ್ತು ಆ ಭಾಗದೊಳಗೆ ವಸ್ತುಗಳನ್ನು ತೆಗೆದುಹಾಕಲಾಗುತ್ತದೆ ಆದ್ದರಿಂದ ನಾವು ಆ ಹ್ಯಾಚ್ ರೇಖೆಗಳನ್ನು ಹೊಂದಿದ್ದೇವೆ ಆ ಭಾಗದೊಳಗೆ ವಸ್ತುಗಳನ್ನು ತೆಗೆದುಹಾಕಲಾಗುತ್ತದೆ ನಮಗೆ ಈ ಭಾಗವಿದೆ ಈಗ ಇದು ವಿಭಾಗೀಯ ಮುಂಭಾಗದ ನೋಟ ಮತ್ತು ಇದು ಎಡಗೈ ನೋಟವಾಗಿದೆ ಅಲ್ಲಿ ಮತ್ತೆ ನಾವು ಸಮತಲವನ್ನು ಹೊಂದಿದ್ದೇವೆ ಮತ್ತು ಅದು ಆ ಸಮತಲದಿಂದ ಹಾದುಹೋಗುತ್ತದೆ ಆದ್ದರಿಂದ ತೆಗೆದುಹಾಕುವ ಮೊದಲು ಅದು ಹೇಗೆ ಕಾಣುತ್ತದೆ ನಾವು ವಸ್ತುವನ್ನು ಪ್ರತಿನಿಧಿಸುವ ವಿಧಾನ ಇದು ಆದ್ದರಿಂದ ತುಂಬಾ ಧನ್ಯವಾದಗಳು